ಶಿಷ್ಟಾಚಾರದ ದೃಷ್ಟಿಕೋನದಿಂದ ಮುಖ್ಯವಾದ ಆರ್ಎಫ್ಐಡಿಯನ್ನು ಅರ್ಥಮಾಡಿಕೊಳ್ಳೋಣ ನಾವು ಅವಧಿ ಗುರಿ ನಿಶ್ಚಿತ ಸಮಯ ಮುಂತಾದ ಕೆಲವು ನಿಯತಾಂಕಗಳನ್ನು ನಮ್ಮ ಪ್ರದರ್ಶನದ ಸಮಯದಲ್ಲಿ ನಾವು ಚರ್ಚೆ ಮಾಡಿದ್ದೇವೆ ಹಲವು ವಿಚಾರಗಳನ್ನು ನಾವು ಹೇಳಿದ್ದೇವೆ ಅಲ್ಲವೇ ಆದ್ದರಿಂದ ನಾವೀಗ ಗುಳಿಗೆ ರೂಪದಲ್ಲಿ ತ್ವರಿತವಾಗಿ ಶಿಷ್ಟಾಚಾರ ಮತ್ತು ಆರ್ಎಫ್ಐಡಿಜಮೀನಿನಲ್ಲಿ ಸದ್ಯಕ್ಕೆ ಪ್ರಚಲಿತದಲ್ಲಿರುವ ಸಂಕೀರ್ಣ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳೋಣ ನನಗೆ ಕಾಣುವ ಒಂದು ಸಂಕೀರ್ಣ ಸಮಸ್ಯೆಯೆಂದರೆ ಥ್ರೋಪುಟ್ ಗೆ ಸಂಬಂಧಿಸಿದ್ದಾಗಿರುತ್ತದೆ ಎರಡನೆಯ ಸಂಕೀರ್ಣ ಸಮಸ್ಯೆ ಸ್ಥಳೀಕರಣಕ್ಕೆ ಸಂಬಂಧಿಸಿದ್ದಾಗಿರುತ್ತದೆ ಇವೆರಡು ಸಂಕೀರ್ಣ ಸಮಸ್ಯೆಯೆಂದು ನಾನು ಹೇಳುತ್ತೇನೆ ಹಾಗೂ ಈ ಆರ್ಎಫ್ಐಡಿ ಶಿಷ್ಟಾಚಾರವನ್ನು ಅರ್ಥಮಾಡಿಕೊಳ್ಳಲು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳೋಣ ಇದರೊಂದಿಗೆ ಆರ್ಎಫ್ಐಡಿ ಜಮೀನಿನ ಇವೆರಡು ಸವಾಲಿನ ಇಲ್ಲವೇ ಕಠಿಣ ಸಮಸ್ಯೆಯನ್ನು ಹೇಗೆ ಪರಿಹರಿಸುವುದು ಎಂಬ ವಿಚಾರದ ಅಭಿಪ್ರಾಯವನ್ನು ಕೊಡಲು ಪ್ರಯತ್ನಿಸೋಣ ಹಾಗಾಗಿ ಈ ಥ್ರೋಪುಟ್ನಿಂದ ನಾವು ಹೇಗೆ ಪ್ರಾರಂಭಿಸುವುದು ಮತ್ತು ಅಲ್ಲಿಂದ ಮುಂದುವರಿಯುವುದು ಎಂಬುವುದರ ಬಗ್ಗೆ ನೋಡೋಣ ಮೊದಲನೆದಾಗಿ ನಾವು ಆರ್ಎಫ್ಐಡಿ ಬಗ್ಗೆ ಮಾತನಾಡುವಾಗ ನಾವು ಈಪಿಸಿ ಉತ್ಪಾದನೆ 2 ರ ಬಗ್ಗೆ ಉಲ್ಲೇಖಿಸುತ್ತೇವೆ ಈಪಿಸಿ ಉತ್ಪಾದನೆ 2 ಇದು ವರ್ಗ 1 ರ ಶಿಷ್ಟಾಚಾರವಾಗಿದೆ ಮೂಲಭೂತವಾಗಿ ಈ ಶಿಷ್ಟಾಚಾರ ಸ್ಲೊಟ್ಟೆಡ್ ಅಲೋಹ ಚೌಕಟ್ಟು ಎಂಬುದಕ್ಕೆ ಹೊಂದಿಕೊಳ್ಳುತ್ತದೆ ಇದನ್ನು ಎಫ್ಎಸ್ಏ ಎಂದು ಕೂಡ ಕರೆಯುತ್ತಾರೆ ಅದು ಎಫ್ಎಸ್ಏಯನ್ನು ಮತ್ತು ಬೈನರೀ ಮರದ ವಿಭಜನೆಯ ಆಲ್ಗೊರಿತಮ್ ಅನ್ನು ಬಳಸಿಕೊಳ್ಳುತ್ತದೆ ಮತ್ತು ಹೊಂದಿಸಿಕೊಳ್ಳುತ್ತದೆ ಇದು ಏನನ್ನು ಮಾಡುತ್ತದೆ ಇದು ಮಾಧ್ಯಮ ಪ್ರವೇಶ ನಿಯಂತ್ರಣ ಪದರದಲ್ಲಿ ಘರ್ಷಣೆಯನ್ನು ನಿಯಂತ್ರಿಸುತ್ತದೆ ಇದು ಯಾಕೆ ಆಗುತ್ತದೆ ಇದು ಹಲವು ಟ್ಯಾಗ್ಗಳು ಒಂದೇ ಸ್ಲಾಟ್ನಲ್ಲಿ ಏಕ ಕಾಲದಲ್ಲಿ ಪ್ರತಿಕ್ರಿಯಿಸಿದಾಗ ಆ ಸಮಸ್ಯೆ ಆಗುತ್ತದೆ ಹಾಗಾಗಿ ಒಂದೇ ರೀತಿಯ ಸಮಯದ ಸ್ಲಾಟ್ ನಲ್ಲಿ 2 ಸ್ಲಾಟ್ಗಳು ಪ್ರತಿಕ್ರಿಯಿಸಿದಾಗ ಏನಾಗುತ್ತದೆ ಸ್ಲಾಟ್ ಅಂದರೆ ನಾನು ಸಮಯದ ಸ್ಲಾಟ್ ಬಗ್ಗೆ ಹೇಳುತ್ತಿದ್ದೇನೆ ಓದುವ ಮಾಪನದಲ್ಲಿ ಹುಟ್ಟುವ ಮಾಹಿತಿಯ ಸಂಕೇತವು ಎರಡು ಮಿಶ್ರಣಗಳ ಮಿಶ್ರಣವಾಗಿದ್ದರೆ ಏನಾಗುತ್ತದೆ ಹೇಗೆ ವಿಸಂಕೇತಿಕರಿಸುವುದು ಎಂದು ಓದುವ ಮಾಪನಕ್ಕೆ ತಿಳಿಯುವುದಿಲ್ಲ ಮತ್ತು ಹಾಗಾಗಿ ಎರಡು ಟ್ಯಾಗ್ನಿಂದ ಬರುವ ಮಾಹಿತಿಯನ್ನು ಅದು ತ್ಯಜಿಸುತ್ತದೆ ಎಲ್ಲವೂ ಗೊಂದಲಮಯವಾಗಿರುವುದರಿಂದ ಅದನ್ನು ಸರಿಯಾಗಿ ಗುರುತಿಸಲು ಸಾಧ್ಯವಾಗುವುದಿಲ್ಲ ಮೂಲಭೂತವಾಗಿ ಇದು ಥ್ರೋಪುಟ್ನಲ್ಲಿ ಆಗುವ ನಷ್ಟ ಹಾಗಾಗಿ ಇದನ್ನು ನಾನು ಹೇಳಲು ಪ್ರಯತ್ನಿಸುತ್ತಿದ್ದೆನು ಅಂದರೆ ಒಂದು ವೇಳೆ ನಿಮ್ಮಲ್ಲಿ ಹೆಚ್ಚಿನ ಸಂಖ್ಯೆಯ ಟ್ಯಾಗ್ ಇದ್ದರೆ ಮತ್ತು ನೀವು ನಿಶ್ಚಿತ ಉದ್ದೇಶದ ಕಾರ್ಯಕ್ಷಮತೆಯನ್ನು ತಲುಪಲು ಪ್ರಯತ್ನಿಸುತ್ತಿದ್ದರೆ ಕೊಟ್ಟಿರುವ ಸಮಯದ ಒಳಗೆ ನಿಮಗೆ ನಿಯೋಜಿಸಲಾದ ಎಲ್ಲ ಟ್ಯಾಗ್ಅನ್ನು ಓದಲಾಗುವುದಿಲ್ಲ ಎಷ್ಟು ಉತ್ತಮವಾಗಿ ಪೂರ್ತಿ ವ್ಯವಸ್ಥೆಯು ಓದಿದ ಟ್ಯಾಗ್ ಅನ್ನು ಸೇರಿಸಿಕೊಳ್ಳುತ್ತದೆ ಎಂಬುದು ಪ್ರಶ್ನೆಯಾಗುತ್ತದೆ ಯಾಕೆಂದರೆ ಟ್ಯಾಗ್ಗಳು ಘರ್ಷಣೆಗೊಳಗಾಗುತ್ತವೆ ಮತ್ತು ಯಾವತ್ತೂ ನಿಗದಿತ ಸಮಯಕ್ಕೆ ಅನುಗುಣವಾಗಿ ಕೊಟ್ಟಿರುವಂತಹ ಸಮಯದಲ್ಲಿ ನೀವು ಓದುವ ಸಮಯ ಎಲ್ಲ ಟ್ಯಾಗ್ಗಳು ಸೇರಿಕೊಳ್ಳುವುದಿಲ್ಲ ಕೊಟ್ಟಿರುವಂತಹ ನಿಗದಿತ ಸಮಯ ಯಾಕೆ ಮುಖ್ಯ ಯಾಕೆಂದರೆ ನೀವು ವಿಭಾಗದ ಅಂಗಡಿಗೆ ಹೋದಾಗ ಅಲ್ಲಿ ಟ್ಯಾಗ್ ಆಗಿರುವಂತಹ ಲಕ್ಷಗಟ್ಟಲೆ ಸಾಮಾನುಗಳು ಇರಬಹುದು ಮತ್ತು ಒಂದು ವೇಳೆ ನಿಮಗೆ ಅರ್ಧ ಗಂಟೆಯ ಸಮಯವನ್ನು ನೀಡಿದ್ದಾರೆ ಎಂದು ತಿಳಿದುಕೊಳ್ಳೋಣ ಆ ಸಮಯದಲ್ಲಿ ನೀವು ಅಲ್ಲಿ ಟ್ಯಾಗ್ ಆಗಿರುವ ಎಲ್ಲಾ ವಸ್ತುಗಳ ದಾಸ್ತಾನಿನ ಪಟ್ಟಿಯನ್ನು ನೀಡಬೇಕು ನಿಮಗೆ ಕೊಟ್ಟ ಕಾಲ ಮಿತಿಯ ಒಳಗೆ ಎಲ್ಲಾ ಟ್ಯಾಗ್ ಓದಿ ಆಗಿದೆಯೆಂದು ಖಚಿತಪಡಿಸಿಕೊಳ್ಳುವಂತೆ ನಿಮ್ಮಿಂದ ನಿರೀಕ್ಷೆ ಮಾಡಲಾಗುತ್ತದೆ ಹಾಗಾಗಿ ಉತ್ತಮ ಕಾರ್ಯಕ್ಷಮತೆಯ ಆಲ್ಗೊರಿತಮ್ ಇಲ್ಲದಿದ್ದರೆ ನೀವು ಸ್ಲಾಟ್ ಟ್ಯಾಗ್ಗಳ ಘರ್ಷಣೆಯಲ್ಲಿ ಕೊನೆಗೊಳ್ಳುತ್ತೀರಿ ಹಾಗಾಗಿ ಇದರಿಂದಾಗಿ ಥ್ರೋಪುಟ್ ನಲ್ಲಿ ನಷ್ಟವಾಗುತ್ತದೆ ಹಾಗಾಗಿ ಈ ಶಿಷ್ಟಾಚಾರ ಹೇಗೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಘರ್ಷಣೆಯನ್ನು ಕಡಿಮೆ ಮಾಡುವುದನ್ನು ನಿರ್ವಹಿಸಲು ಯಾವ ಸಾಧ್ಯತೆಯು ಲಭ್ಯವಿದೆ ಹಾಗೂ ಥ್ರೋಪುಟ್ನ ಸುಧಾರಿಕೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಹಾಗಾಗಿ ಹೇಗೆ ಥ್ರೋಪುಟ್ ಅನ್ನು ವ್ಯವಸ್ಥೆಯನ್ನು ಸುಧಾರಿಸಬಹುದು ಎಂದು ಹೇಳುವ ಒಂದು ಒಳ್ಳೆಯ ಚಿತ್ರಣವನ್ನು ಹಾಕೋಣ ಹಾಗಾಗಿ ಮೂಲಭೂತವಾಗಿ ಅಲ್ಲಿ ಕೆಲವು ತಂತ್ರಗಳಿವೆ ತಂತ್ರವನ್ನು ಸುಧಾರಿಸುವುದು ಒಂದು ಸವಾಲು ಹಾಗಾಗಿ ಒಂದಾದ ಮೇಲೆ ಒಂದರಂತೆ ನೋಡೋಣ ನಾನು ಚಿತ್ರವನ್ನು ಬರೆದು ನಿಮಗೆ ವಿವರಿಸುತ್ತೇನೆ ಮತ್ತು ನಿಜವಾಗಿ ಶಿಷ್ಟಾಚಾರ ಹೇಗೆ ಕಾರ್ಯನಿರ್ವಹಿಸುತ್ತದೆಂದು ತೋರಿಸುತ್ತೇನೆ ಹಾಗಾಗಿ ಈಗ ತ್ವರಿತವಾಗಿ ನಾನು ಸಾರಾಂಶವನ್ನು ಹೇಳುತ್ತೇನೆ ಮತ್ತು ನನಗೆ ನೀವು ಈ ಚಿತ್ರವನ್ನು ನೋಡಬೇಕು ಇಲ್ಲಿ ಓದುಗನ ಅಭಿಪ್ರಾಯವಿದೆ ಮತ್ತು ಇಲ್ಲಿ ಟ್ಯಾಗ್ ಅಭಿಪ್ರಾಯವಿದೆ ಮೂಲತಃ ಎಲ್ಲಾ ಟ್ಯಾಗ್ಗಳಿಗೆ ಓದುವ ಮಾಪನ ಪ್ರಶ್ನೆಯನ್ನು ಕಳಿಸುತ್ತದೆ ಮತ್ತು ಆಜ್ಞೆಯ ಪ್ರಶ್ನೆಯು ಹಲವು ನಿಯತಾಂಕಗಳನ್ನು ಒಳಗೊಂಡಿರುತ್ತದೆ ಅವು 2 4 8 ಮಿಲ್ಲರ್ ಸಂಕೇತಿಕರಣ ಮಾಡಬೇಕೇ ಅಥವಾ ಎಫ್ಎಮ್ ಮಿಲ್ಲರ್ ಸಂಕೇತಿಕರಣ ಮಾಡಬೇಕೇ ಎಂದು ಮೂಲಭೂತವಾಗಿ ಮಿಲ್ಲರ್ ಸಂಕೇತಿಕರಣ ನಿಯತಾಂಕದ ಬಗ್ಗೆ ಮಾತನಾಡುತ್ತದೆ ಮತ್ತು ವಿಸ್ತೀರ್ಣ ಬದಲಾವಣೆ ನಮೂದಿಸುವಿಕೆ ಮಾಡುವಾಗ ಅದು ಆವರ್ತನಕ್ಕೆ ವಿಸ್ತೀರ್ಣದ ಬದಲಾವಣೆ ಮಾಡುತ್ತದೆ ಅಗತ್ಯವಿರುವ ಆವರ್ತನ ಇವೆಲ್ಲಾ ನಿಯತಾಂಕಗಳನ್ನು ಪ್ರಶ್ನಾಆಜ್ಞೆಯಲ್ಲಿ ಕಳಿಸಲಾಗುತ್ತದೆ ಈಗ ಪ್ರತಿಕ್ರಿಯೆಯಾಗಿ ಆ ಟ್ಯಾಗ್ಗಳು ಈಗಾಗಲೇ ವಿದ್ಯುತ್ ಚಾಲಿತವಾಗಿದೆ ಮತ್ತು ಖಂಡಿತವಾಗಿ ಇದನ್ನು ಬಿಟ್ಟು ಟ್ಯಾಗ್ಗಳು ಏನು ಮಾಡುತ್ತವೆಂದರೆ ನಾನು ನಿಮಗೆ ಉಲ್ಲೇಖಿಸಿದಂತೆ ಕೆಯನ್ನು ಕೂಡ ಕಳುಹಿಸಿಯಾಗಿದೆ ದೊಡ್ಡ ಅಕ್ಷರ ಕೆ ಮೂಲಭೂತವಾಗಿ ಚೌಕಟ್ಟಿನ ಗಾತ್ರವಾಗಿರುತ್ತದೆ ಇವು ಟ್ಯಾಗ್ಗೆ ಲಭ್ಯವಿರುವ ದೊಡ್ಡ ಸಂಖ್ಯೆಯ ಸ್ಲಾಟ್ಗಳ ಬಗ್ಗೆ ಮಾತನಾಡುತ್ತದೆ ಇದಕ್ಕೆ ಕಳುಹಿಸಲು ಲಭ್ಯವಿರುವ ಸಮಯದ ಸ್ಲಾಟ್ ಬಗ್ಗೆ ತಿಳಿದಿರುತ್ತದೆ ಅದು 96 ಬಿಟ್ ಐಡಿಯಾಗಿರುತ್ತದೆ ಈಗ 96 ಬಿಟ್ ಐಡಿ ಮೂಲಭೂತವಾಗಿ ಇಲ್ಲಿಂದ ಹೊರಹೋಗಬಹುದು ಅದು ಮೊದಲಿಗೆ 16 ಬಿಟ್ ನ ರಾಂಡಮ್ ಸಂಖ್ಯೆಯನ್ನು ಮೊದಲಿಗೆ ಹೊರಕಳಿಸುತ್ತದೆ ಮತ್ತು ಇದನ್ನು ನಾವು ಆರ್ಎನ್16 ಎಂದು ಕರೆಯುತ್ತೇವೆ ನೀವು ನೋಡಿದಂತೆ ಪ್ರಶ್ನಾವಳಿ ಆದ ತಕ್ಷಣ ಆರ್ಎನ್16 ಹೊರಹೋಗುತ್ತದೆ ಮತ್ತು ಒಂದು ವೇಳೆ ಅಲ್ಲಿ ಘರ್ಷಣೆಗಳು ಇಲ್ಲದಿದ್ದರೆ ಓದುವ ಮಾಪನವು ಈ ಎಲ್ಲ ಆರ್ಎನ್16ನ ರಾಂಡಮ್ ಸಂಖ್ಯೆಯನ್ನು ಟ್ಯಾಗ್ನಿಂದ ಸ್ವೀಕರಿಸುತ್ತದೆ ಹಾಗೂ ಅದು ಡೌನ್ ಲಿಂಕ್ನ ಈ ದಿಕ್ಕಿನಲ್ಲಿ ಅದನ್ನು ಗುರುತಿಸಿ ಪ್ರತಿಕ್ರಿಯಿಸುತ್ತದೆ ಈ ಗುರುತಿಗೆ ಪ್ರತಿಕ್ರಿಯೆಯಾಗಿ ಟ್ಯಾಗ್ಗಳು ಅದರ 96 ಬಿಟ್ ಐಡಿಯನ್ನು ಕಳಿಸುತ್ತದೆ ಯಾಕೆಂದರೆ ಅದು ಯಶಸ್ವಿಯಾಗಿ ಯಾವುದೇ ಘರ್ಷಣೆಯಿಲ್ಲದೆ ಸ್ವೀಕರಣೆಯನ್ನು ಮಾಡಿದೆ ಮತ್ತು ನಂತರ ಅದು ಓದುವ ಮಾಪನಕ್ಕೆ ಹಿಂದಿರುಗುತ್ತದೆ ಹಾಗೂ ಓದುವ ಮಾಪನ ಕ್ಯೂ ರೆಪ್ ಎನ್ನುವ ಪ್ರತಿಕ್ರಿಯೆಯನ್ನು ಕಳುಹಿಸುತ್ತದೆ ಇದು ನಿಜವಾಗಿ ಎಲ್ಲಾ ಓದಿದ ಟ್ಯಾಗ್ ಮತ್ತು ಆರ್ಎಫ್ಐಡಿ ಮಾಪನದ ಮಧ್ಯೆ ಕಾರ್ಯ ನಿರ್ವಹಿಸುತ್ತಿರುವ ಆರ್ಎಫ್ಐಡಿ ಶಿಷ್ಟಾಚಾರವಾಗಿದೆ ಎಲ್ಲಾ ಟ್ಯಾಗ್ ಅನ್ನು ಓದಿ ಆದ ಮೇಲೆ ಓದುವ ಮಾಪನದಲ್ಲಿ ವಿದ್ಯುತ್ ಶಕ್ತಿಯಿರುವುದಿಲ್ಲ ಇದನ್ನು ಬರೆಯುವುದು ಬಹಳ ಸುಲಭ ಆದರೆ ಎಲ್ಲಾ ಟ್ಯಾಗ್ಅನ್ನು ಸರಿಯಾಗಿ ಓದಿಯಾಗಿದೆ ಎಂದು ಹೇಳುವುದು ಕಷ್ಟ ಹಾಗಾಗಿ ಅದು ಮುಖ್ಯವಾದ ವಿಚಾರ ನಾವು ವೈಯಕ್ತಿಕ ಚೌಕಟ್ಟನ್ನು ದಾಸ್ತಾನು ಸುತ್ತುಗಳಾಗಿ ಅನ್ವಯಿಸುತ್ತೇವೆ ಹಾಗೂ ವಿದ್ಯುತ್ ಶಕ್ತಿಯಿಲ್ಲದ ಅವಧಿಯ ಮಧ್ಯದ ಸರಣಿ ದಾಸ್ತಾನು ಸುತ್ತನ್ನು ದಾಸ್ತಾನು ಚಕ್ರ ಎಂದು ಅನ್ವಯಿಸುತ್ತೇವೆ ಹಾಗಾಗಿ ನಾನು ನಿಮಗೆ ಹೇಳುವುದನ್ನು ಇನ್ನಷ್ಟು ಅರ್ಥ ಮಾಡಿಕೊಳ್ಳಲು ನಿಮಗೆ ಚಿತ್ರವನ್ನು ತೋರಿಸುತ್ತೇನೆ ನಾನು ನಿಮಗೆ ಈ ರೀತಿಯ ವೃತ್ತವನ್ನು ತೋರಿಸುತ್ತೇನೆ ನಾನು ಈ ರೀತಿ ವೃತ್ತವನ್ನು ಚಿತ್ರಿಸುತ್ತೇನೆ ನಾನು ಇಲ್ಲಿಂದ ಪ್ರಾರಂಭಿಸಿ ಮುಂದುವರಿಸಿ ಇಲ್ಲಿತನಕ ಹಾಕುತ್ತೇನೆ ಇಲ್ಲಿ ತೋರಿಸಿದ ಪ್ರತಿಯೊಂದು ಸಣ್ಣ ವೃತ್ತವನ್ನು ವಾಸ್ತವವಾಗಿ ದಾಸ್ತಾನಿನ ಸುತ್ತು ಎಂದು ಕರೆಯುತ್ತಾರೆ ಮೂಲಭೂತವಾಗಿ ದಾಸ್ತಾನಿನ ಸುತ್ತಿನ ಸಂಪೂರ್ಣ ಜೊತೆಯು ವೃತ್ತವನ್ನು ಮಾಡುತ್ತದೆ ಇದು ದಾಸ್ತಾನು ಚಕ್ರವಾಗಿರುತ್ತದೆ ಹಾಗಾಗಿ ಒಮ್ಮೆ ಅದು ಈ ಬಾಣಕ್ಕೆ ಬಂದ ಮೇಲೆ ಇಲ್ಲಿ ವಿದ್ಯುತ್ ಶಕ್ತಿಯಿರುವುದಿಲ್ಲ ಈಗ 1 2 3 4 5 6 7 8 9 ಈ 9 ಸಣ್ಣ ವೃತ್ತಗಳ ಮೂಲಕ ದಾಸ್ತಾನು ಸುತ್ತನ್ನು ನೋಡುವುದು ಸುಲಭ ಅದನ್ನು ನಾನು ಈಗಾಗಲೇ ನಿಮಗೆ ಸೂಚಿಸಿದ್ದೇನೆ ಅಲ್ಲಿ ದಾಸ್ತಾನು ಚಕ್ರದ ಒಳಗೆ ಟ್ಯಾಗ್ ಗೆ ಶಕ್ತಿಯಿರುತ್ತದೆ ಒಂದು ವೇಳೆ ಇಲ್ಲಿ ಟ್ಯಾಗ್ ಆರ್ಎನ್16ನ್ನು ಕಳುಹಿಸಲು ಯಶಸ್ವಿಯಾಗದೆ ಅದು ಆರ್ಎನ್16ನ್ನು ಅಂಗೀಕರಿಸಿದರೆ ನಾನು ಅದು ಆರ್ಎನ್16ನ್ನು ಕಳುಹಿಸಲು ಯಶಸ್ವಿಯಾಗಿಲ್ಲ ಎಂದು ಹೇಳುವುದಿಲ್ಲ ಆದರೆ ಆರ್ಎನ್16ಗೆ ಅಂಗೀಕಾರ ಸಿಗದಿದ್ದರೆ ಅಲ್ಲಿ ಘರ್ಷಣೆಯಾಗಿರಬಹುದೆಂದು ಹೇಳುತ್ತೇನೆ ಅದು ಇಲ್ಲಿ ಪ್ರಯತ್ನ ಮಾಡಬಹುದು ಅಥವಾ ಯಶಸ್ವಿಯಾಗದಿದ್ದರೆ ಅದು ಇಲ್ಲಿ ಪ್ರಯತ್ನಿಸಬಹುದು ಹಾಗಾಗಿ ಈ ದೊಡ್ಡ ಅಕ್ಷರ ಕೆ ಪೂರ್ಣ ದಾಸ್ತಾನು ಚಕ್ರವನ್ನು ಹೊಂದುತ್ತದೆ ಅಂದರೆ ನಮ್ಮಲ್ಲಿ ಹಲವು ಸಂಖ್ಯೆಯ ಸ್ಲಾಟ್ಗಳಿರುತ್ತವೆ ದಾಸ್ತಾನು ಚಕ್ರವನ್ನು ಪೂರ್ತಿಯಾಗಿ ಆವರಿಸುವ ಹಲವು ಸಂಖ್ಯೆಯ ಸ್ಲಾಟ್ಗಳಿರುತ್ತವೆ ಹಾಗಾಗಿ 1 2 3 4 5 6 7 8 9 ಇದನ್ನು ಎಳೆಯಬಹುದು ಮೂಲಭೂತವಾಗಿ ಇದು ಪ್ರತಿ ಸುತ್ತಿನ ಒಳಗೆ ಪ್ರತಿಯೊಂದು ವೈಯಕ್ತಿಕ ವೃತ್ತ ಹಾಗಾಗಿ ಇಲ್ಲಿಂದ ಇಲ್ಲಿಯವರೆಗೆ ಶಕ್ತಿಯ ಇಳಿತವಿದೆ ಇಲ್ಲಿ ಮತ್ತೊಮ್ಮೆ ಶಕ್ತಿಯ ಇಳಿತವಿದೆ ಹಾಗಾಗಿ ಇವೆಲ್ಲದರ ಮೂಲಕ ಅಲ್ಲಿ ಶಕ್ತಿಯಿದೆ ಹಾಗಾಗಿ ನಾನು ಸ್ಲಾಟ್ ಮಾಡಿದರೆ ಟ್ಯಾಗ್ಗೆ ಒಂದು ದಾಸ್ತಾನು ಸುತ್ತಿನಲ್ಲಿ ಸಾಲುವುದಿಲ್ಲ ಅದು ಮತ್ತೆ ಮತ್ತೆ ಹಾಗೂ ಮಗದೊಮ್ಮೆ ಪ್ರಯತ್ನಿಸಬಹುದು ಮೂಲಭೂತವಾಗಿ ಈ ಪ್ರತಿಯೊಂದು ವೃತ್ತಗಳ ಗಾತ್ರಗಳ ಅಳತೆಯನ್ನು ಕೂಡ ಸಣ್ಣದಾಗಿ ಮಾಡಬಹುದು ನೀವು ಅತಿ ಸಣ್ಣ ವೃತ್ತವನ್ನು ಹೊಂದಬಹುದು ಹಾಗೂ ಅತಿ ದೊಡ್ಡ ವೃತ್ತವನ್ನು ಹೊಂದಬಹುದು ಮೂಲಭೂತವಾಗಿ ಕೆ ಯನ್ನು ಹೊಂದಿಸಬಹುದೆಂದು ನೀವು ಕಲ್ಪಿಸಿಕೊಳ್ಳಬಹುದು ಒಂದು ವೇಳೆ ನಿಮ್ಮಲ್ಲಿ ದೊಡ್ಡ ಕೆ ಇದ್ದರೆ ಅದು ಟ್ಯಾಗ್ಗೆ ಬಹಳ ಉತ್ತಮ ಅವು ಮೂಲ ನಿಲ್ದಾಣದೊಂದಿಗೆ ಯಶಸ್ವಿಯಾಗಿ ಸಂವಹನ ಮಾಡಲು ಅವಕಾಶವನ್ನು ಹುಡುಕುತ್ತಿರುತ್ತದೆ ಆದರೆ ಸಮಸ್ಯೆಯೆಂದರೆ ಗುಪ್ತ ಸ್ಥಿತಿಯು ದೊಡ್ಡ ಕೆ ಗೆ ಹೆಚ್ಚಳವಾಗುತ್ತದೆ ಮತ್ತು ಗುಪ್ತಸ್ಥಿತಿಯು ಸೋಲುವುದು ಹಾಗಾಗಿ ದೊಡ್ಡ ಕೆ ಮೌಲ್ಯದ ಮಧ್ಯೆ ನೀವು ಆಯ್ಕೆ ಮಾಡಬೇಕಾಗುತ್ತದೆ ಮತ್ತು ನೀವು ಹಾಗಿದ್ದರೂ ಕೂಡ ಉತ್ತಮ ವ್ಯಾಪ್ತಿಯನ್ನು ಒಳಗೊಳ್ಳುವಂತೆ ಖಚಿತಪಡಿಸಿಕೊಳ್ಳಬೇಕು ಕೆ ಯ ಸರಿಯಾದ ಮೌಲ್ಯವನ್ನು ಕಂಡುಹಿಡಿಯುವುದು ಸುಲಭವೇನಲ್ಲ ಮತ್ತು ಆದ್ದರಿಂದ ಘರ್ಷಣೆಯು 0 ಗೆ ಹತ್ತಿರವಾಗಿರಲು ಸರಿಯಾದ ಕೆ ಮೌಲ್ಯದ ಆಯ್ಕೆಗಾಗಿ ಸಾಹಿತ್ಯದಲ್ಲಿ ಹಲವಾರು ಕಡೆಗಳಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಲಾಗಿದೆ ದಾಸ್ತಾನು ಚಕ್ರದ ಅಂತಿಮದಲ್ಲಿ ಕೆಯ ಮೌಲ್ಯವು ಘರ್ಷಣೆಯು 0ಗೆ ಹತ್ತಿರವಾಗಿರುವಂತೆ ಇರುತ್ತದೆ ಮತ್ತು ಎಲ್ಲ ಟ್ಯಾಗ್ಗಳು ಯಶಸ್ವಿಯಾಗಿ ನೋಂದಾವಣಿಯಾಗುತ್ತದೆ ಮತ್ತು ಅಲ್ಲಿ 96 ಬಿಟ್ ಐಡಿ ಇರುತ್ತದೆ ಆದರೆ ಆರ್ಎಫ್ಐಡಿ ಓದುವ ಮಾಪನದಲ್ಲಿ ಘರ್ಷಣೆಯಿಂದ ಚೇತರಿಸಿಕೊಳ್ಳುವುದು ಆರ್ಎಫ್ಐಡಿ ಕ್ಷೇತ್ರದ ನಿಜವಾದ ಸವಾಲಾಗಿರುತ್ತದೆ ಹಾಗೂ ಮೂಲಭೂತವಾಗಿ ಥ್ರೋಪುಟ್ ಅನ್ನು ಸುಧಾರಿಸುವುದು ಕೂಡ ಒಂದು ಸವಾಲಾಗಿರುತ್ತದೆ ನಾನು ನಿಮಗೆ ಈ ಸವಾಲಿನ ಬಗ್ಗೆ ಮಾತನಾಡುವ ಒಂದು ಉತ್ತಮ ಅಂಕಣದ ಕಾಗದವನ್ನು ತೋರಿಸಬೇಕು ಮತ್ತು ಆರ್ಎಫ್ಐಡಿ ಈಪಿಸಿ ಜೆನ್2 ಪ್ರೋಟೋಕಾಲ್ನ ಮಲ್ಟಿ ಪ್ಯಾಕೆಟ್ ರಿಸೆಪ್ಷನ್ ಮ್ಯಾಕ್ ಸ್ಕೀಮ್ ಎಂದು ಆ ಅಂಕಣದ ಶೀರ್ಷಿಕೆಯಾಗಿದೆ ಡ್ಯಾನಿಲೋ ಡಿ ಡೊನ್ನೂ ಅವರು ಅಂಕಣದ ಲೇಖಕರಾಗಿರುತ್ತಾರೆ ಇದನ್ನು 2012 ರಲ್ಲಿ ಐಈಈಈಯು ಬಿಡುಗಡೆಗೊಳಿಸಿದ್ದಾರೆ ಹಾಗಾಗಿ ಆ ಅಂಕಣದಿಂದ ನಾವು ಘರ್ಷಣೆಯಿಂದ ಹೇಗೆ ಸುಧಾರಿಸಿಕೊಳ್ಳುವುದು ಥ್ರೋಪುಟ್ಅನ್ನು ಹೇಗೆ ಸುಧಾರಣೆ ಮಾಡುವುದು ಎಂಬುದರ ಬಗ್ಗೆ ಮಾತನಾಡೋಣ ಮತ್ತು ಮೂಲಭೂತವಾಗಿ ಥ್ರೋಪುಟ್ಅನ್ನು ಸುಧಾರಣೆ ಮಾಡುವುದು ಒಂದು ಉತ್ತಮ ಸವಾಲು ಆರ್ಎಫ್ಐಡಿ ವ್ಯವಸ್ಥೆಗೆ ಥ್ರೋಪುಟ್ ಒಂದು ಮುಖ್ಯವಾದ ಅವಶ್ಯಕತೆಯಾಗಿದೆ 2 ಟ್ಯಾಗ್ಗಳ ಘರ್ಷಣೆಯಲ್ಲಿ ಒಂದರಿಂದ ಕನಿಷ್ಟಪಕ್ಷ ಓದುವ ಮಾಪನವು ಸುಧಾರಿಸಿಕೊಂಡರೆ ಅದು ಕೂಡ ಒಂದು ಸುಧಾರಣೆಯಾಗುತ್ತದೆ ಹಾಗಾಗಿ ಓದುಗ ಈಗಾಗಲೇ ಈ ಕಾಗದವನ್ನು ನೋಡಿದ್ದಾನೆ ಅಥವಾ ನಿಜವಾಗಿ ಹೇಳಬೇಕೆಂದರೆ 2 ನೋಡ್ಗಳ ಘರ್ಷಣೆಯಿಂದ ಸುಧಾರಿಸಿಕೊಳ್ಳಲು ಅದರಲ್ಲಿ ಕನಿಷ್ಟಪಕ್ಷ ಒಂದಾದರೂ ಬೇಕಾಗಬಹುದು ಮತ್ತು ಆರ್ಎಫ್ಐಡಿ ಓದುವ ಮಾಪನದ ತಂತ್ರಾಂಶವನ್ನು ರನ್ ಮಾಡಲು ಪ್ರಯತ್ನಿಸಿ ಅದು ಕುತೂಹಲಕಾರಿಯಾಗಿರುತ್ತದೆ ವಾಣಿಜ್ಯ ತಂತ್ರಾಂಶವನ್ನು ಖರೀದಿಸುವುದರೊಂದಿಗೆ ಮುಕ್ತ ಸಂಪನ್ಮೂಲದಿಂದ ಕೂಡ ಆರ್ಎಫ್ಐಡಿ ಓದುವ ಮಾಪನವನ್ನು ಬಳಸಬಹುದು ಮತ್ತು ರೇಡಿಯೊ ವೇದಿಕೆಯಲ್ಲಿ ರನ್ ಮಾಡಬಹುದು ಅಲ್ಲಿ ಯೂಎಸ್ಆರ್ಪಿ ಎಂಬ ವೇದಿಕೆಯಿದೆ ನೀವು ಅದನ್ನು ಯೂಎಸ್ಆರ್ಪಿ ವೇದಿಕೆಯಲ್ಲಿ ರನ್ ಮಾಡಬಹುದು ಟ್ಯಾಗ್ ಗಳು ಓದುತ್ತಿರುತ್ತವೆ ಮತ್ತು ಸ್ಲಾಟ್ ರಾಂಡಮ್ ಆಗಿ ಆಯ್ಕೆ ಮಾಡುತ್ತಿರುತ್ತವೆ ಇಲ್ಲಿ ರಾಂಡಮ್ ಸಂಖ್ಯೆಯ ಉತ್ಪಾದಕ ಉತ್ತಮವಾಗಿದ್ದರೆ ಘರ್ಷಣೆಯನ್ನು ಕಡಿಮೆಗೊಳಿಸುತ್ತದೆ ಎಂಬುದನ್ನು ಗಮನದಲ್ಲಿಡಿ ಹಾಗಾಗಿ ಅಲ್ಲಿ ಕೆಲವು ತುಂಬಾ ಒಳ್ಳೆಯ ಗುಣಮಟ್ಟದ ಆಲ್ಗೊರಿತಮ್ ಇರುತ್ತದೆ ನಿರ್ದಿಷ್ಟ ವಾಗಿ ಹೇಳುವುದಾದರೆ ಅಲ್ಲಿ ಲೀನಿಯರ್ ಕೊಂಗ್ರುಎಂಷಿಯಲ್ ಜೆನೆರೇಟರ್ ಅಂದರೆ ಎಲ್ಸಿಜಿ ಎಂಬ ಉತ್ಪಾದಕವಿರುತ್ತದೆ ಎಲ್ಸಿಜಿಯು ಸಾಮಾನ್ಯವಾಗಿ ನಿಜವಲ್ಲದ ಯಾವುದೋ ಒಂದು ಸಂಖ್ಯೆಯ ಉತ್ಪಾದಕ ಹಾಗೂ ಇದನ್ನು ನಾವು ಬಳಸಬಹುದು ಹಾಗಾಗಿ ಇದು ತುಂಬಾ ಮುಖ್ಯವಾದ ವಿಚಾರ ಮತ್ತು ಶಿಷ್ಟಾಚಾರ ಮೂಲಭೂತವಾಗಿ ಇದನ್ನೇ ಹೇಳುತ್ತದೆ ಹಾಗಾಗಿ ನಾನು ನಿಮಗೆ ಸೂಚಿಸಿದ ಎರಡನೆಯ ಸವಾಲೆಂದರೆ ಸ್ಥಳೀಕರಣದ ಸಮಸ್ಯೆ ಇದು ಆರ್ಎಫ್ಐಡಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಮುಖ್ಯವಾದ ಸಮಸ್ಯೆಯಾಗಿದೆ ನೀವು ಆ ದಿನ ನಾವು ಮಾಡಿದ ಪ್ರದರ್ಶನವನ್ನು ನೋಡಿದರೆ ನೀವು ಲಭ್ಯವಿರುವ 2 ನಿಯತಾಂಕವನ್ನು ನೋಡಬಹುದು ಅದರಲ್ಲಿ ಒಂದು ಸ್ವೀಕರಿಸಿದ ಸಂಕೇತದ ಶಕ್ತಿಯ ಸೂಚ್ಯಂಕ ಆರ್ಎಸ್ಎಸ್ಐ ಆಗಿರುತ್ತದೆ ಮತ್ತು ಇನ್ನೊಂದು ಫೇಸ್ಗೆ ಸಂಬಂಧಿಸಿ ಲಭ್ಯವಿರುವ ಮಾಹಿತಿಯಾಗಿರುತ್ತದೆ ಇವೆರಡು ನಿಯತಾಂಕವನ್ನು ಟ್ಯಾಗ್ನ ಸ್ಥಳೀಕರಣವನ್ನು ನಿರ್ವಹಿಸಲು ಪರಿಣಾಮಕಾರಿಯಾಗಿ ಬಳಸಬಹುದು ಮತ್ತು ಅದನ್ನು ಹೇಗೆ ಉಪಯೋಗಿಸಬಹುದೆಂದು ಸಾಹಿತ್ಯದಲ್ಲಿ ಹಲವಾರು ಅಂಕಣಗಳು ಬಂದಿರುತ್ತವೆ ಮತ್ತು ಫೇಸ್ಗೆ ಅನುಗುಣವಾದ ವಿಧಾನವು ಆರ್ಎಸ್ಎಸ್ಐ ಗೆ ಹೋಲಿಕೆ ಮಾಡಿದರೆ ಬಹಳ ಉನ್ನತ ಮಟ್ಟದಲ್ಲಿರುತ್ತದೆ ಅದೇನೇ ಇದ್ದರೂ ಸಹ ಸರಳ ಉಪಯೋಗಕ್ಕೆ ಆರ್ಎಸ್ಎಸ್ಐ ಸಾಕಷ್ಟು ಉತ್ತಮವಾಗಿರುತ್ತದೆ ಸ್ಥಳದ ಪ್ರತಿ ಒರಟು ಲೆಕ್ಕಾಚಾರಕ್ಕೆ ಉತ್ತಮವಾಗಿರುತ್ತದೆ ಆರ್ಎಫ್ಐಡಿಯಲ್ಲಿ ಮಾತ್ರ ಯಾಕೆ ಇದು ಮುಖ್ಯವಾದ ಸಮಸ್ಯೆಯಾಗಿರುತ್ತದೆ ಮೊದಲಿಗೆ ನೀವು ಆರ್ಎಫ್ಐಡಿಯ ನಿದರ್ಶನಗಳನ್ನು ಅರ್ಥಮಾಡಿಕೊಳ್ಳಬೇಕು ಅದನ್ನು ಗೋದಾಮು ವ್ಯವಸ್ಥಾಪನಾ ತಂತ್ರದಲ್ಲಿ ಬಳಸುತ್ತಾರೆ ಔಷಧೀಯ ಕಾರ್ಖಾನೆಯನ್ನು ತೆಗೆದುಕೊಂಡರೆ ನೀವು ಅದರ ಗೋದಾಮಿನಲ್ಲಿ ಹಲವಾರು ಸಂಖ್ಯೆಯ ಔಷಧವನ್ನು ರಾಶಿ ಹಾಕುತ್ತೀರಿ ಮತ್ತು ಅಲ್ಲಿ ನೀವು ಎಲ್ಲಾ ಔಷಧವನ್ನು ಹುಡುಕುವುದಿಲ್ಲ ಬದಲಾಗಿ ನಿರ್ದಿಷ್ಟ ಔಷಧವನ್ನು ಪತ್ತೆ ಹಚ್ಚಲು ಬಯಸುತ್ತೀರಿ ಈಗ ಕೇವಲ ಆ ಟ್ಯಾಗ್ ಐಡಿಯನ್ನು ಓದಿ ನಿಮಗೆ ಮಾಹಿತಿಯು ಲಭ್ಯವಾಗುವುದಿಲ್ಲ ಅದು ಕೇವಲ ಟ್ಯಾಗ್ ಇದೆ ಎಂದು ಹೇಳುತ್ತದೆ ಮತ್ತು ಔಷಧಿಯು ಅಲ್ಲಿ ಇರುತ್ತದೆ ಅದು ಗೋದಾಮಿನಲ್ಲಿ ಎಲ್ಲಿ ಇದೆ ಎಂದು ಯಾವತ್ತಿಗೂ ಪ್ರಕಟಣೆ ಮಾಡುವುದಿಲ್ಲ ಯಾಕೆಂದರೆ ಅಲ್ಲಿ ಅದಕ್ಕೆ ದಾರಿ ಇಲ್ಲ ಹಾಗಾದರೆ ಸ್ಥಳೀಕರಣಕ್ಕೆ ನಾವು ಆರ್ಎಫ್ಐಡಿಯನ್ನು ಹೇಗೆ ಬಳಸುವುದು ನಾವು ಈಗಾಗಲೇ ಆರ್ಎಫ್ಐಡಿಯ ಬಗ್ಗೆ ಕೆಲವು ಉತ್ತಮ ವಿಚಾರಗಳನ್ನು ಉಲ್ಲೇಖಿಸಿದ್ದೇವೆ ಅದರ ಶಕ್ತಿಯ ಬಗ್ಗೆ ಹೇಳಿದ್ದೇವೆ ಆರ್ಎಫ್ಐಡಿಯನ್ನು ಸಂವೇದಕದೊಂದಿಗೆ ಸಂಪರ್ಕಗೊಳಿಸಬಹುದು ಎಂಬುದನ್ನು ಈಗಾಗಲೇ ನೋಡಿಕೊಂಡಿದ್ದೇವೆ ಆರ್ಎಫ್ಐಡಿಯನ್ನು ಸ್ಥಳೀಕರಣ ಉದ್ದೇಶಕ್ಕೆ ಉಪಯೋಗಿಸಬಹುದು ಮತ್ತು ಆರ್ಎಫ್ಐಡಿಯನ್ನು ತ್ವರಿತವಾಗಿ ಓದಬಹುದು ಮತ್ತು ಅಲ್ಲಿ ಘರ್ಷಣೆಯನ್ನು ಕಡಿಮೆ ಮಾಡುವುದು ಹಾಗೂ ಥ್ರೋಪುಟ್ಅನ್ನು ಸುಧಾರಿಸುವುದು ಸವಾಲಾಗಿರುತ್ತದೆ ಹಾಗಾಗಿ ಹಲವಾರು ನೂರು ಮತ್ತು ಸಾವಿರದಷ್ಟು ಟ್ಯಾಗ್ಗಳನ್ನು ತ್ವರಿತವಾದ ಸಮಯದಲ್ಲಿ ಓದಬಹುದು ಮತ್ತು ಈ ವಸ್ತುಗಳು ಈಗಾಗಲೇ ಅಲ್ಲಿರುತ್ತವೆ ಹಾಗಾಗಿ ಆರ್ಎಫ್ಐಡಿಯಲ್ಲಿ ಈ ಸ್ಥಳೀಕರಣ ಸವಾಲನ್ನು ಅರ್ಥ ಮಾಡಿಕೊಳ್ಳೋಣ ಆದರೆ ನಾವು ಕೇವಲ ಆರ್ಎಸ್ಎಸ್ಐ ಯ ಮೂಲ ಪದ್ಧತಿಗೆ ನಮ್ಮನ್ನು ಸೀಮಿತಗೊಳಿಸೋಣ ಮತ್ತು ಇಲ್ಲಿ ನಾವು ಸ್ಥಳೀಕರಣ ಆಲ್ಗೊರಿತಮ್ಗೆ ವಿಸ್ತಾರವಾಗಿ ಹೋಗದೆ ಕೇವಲ ಅದರ ಕಲ್ಪನೆಯನ್ನು ನೀಡುತ್ತೇವೆ ಕೇವಲ ಆರ್ಎಸ್ಎಸ್ಐ ಭಾಗದ ಬಗ್ಗೆ ಕೇಂದ್ರಿಕರಿಸೋಣ ಸಾಮಾನ್ಯವಾಗಿ ಎಲ್ಲಾ ರೇಡಿಯೊಗಳಲ್ಲಿ ಆರ್ಎಸ್ಎಸ್ಐ ಲಭ್ಯವಿರುತ್ತದೆ ಬ್ಲೂಟೂತ್ ಲೋ ಎನರ್ಜೀ ಅಂದರೆ ಬಿಎಲ್ಈ ಇದು ನಿಮಗೆ ಆರ್ಎಸ್ಎಸ್ಐ ಯನ್ನು ನೀಡುತ್ತದೆ ವೈ ಫೈ ಯು ನಿಮಗೆ ಆರ್ಎಸ್ಎಸ್ಐ ಯ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಸೆಲ್ಯುಲಾರ್ ಜಾಲವಾದ ಆರ್ಎಫ್ಐಡಿ ಮತ್ತೆ ಆರ್ಎಸ್ಎಸ್ಐ ಇದು ಮೂಲಭೂತವಾಗಿ ಟೆಲಿಕಾಂ ಜಾಲವಾಗಿರುತ್ತದೆ ಅವುಗಳು ಕೂಡ ಟೆಲಿಕಾಂ ಸೆಲ್ ಜಾಲವನ್ನು ನೀಡುತ್ತದೆ ಹಾಗೂ ಆರ್ಎಸ್ಎಸ್ಐಯನ್ನು ನೀಡುತ್ತದೆ ಹಾಗಾಗಿ ಅಲ್ಲಿರುವ ಈ ಸ್ವೀಕೃತ ಸಂಕೇತದ ಶಕ್ತಿಯನ್ನು ಕಡಿಮೆಗೊಳಿಸಬಹುದು ಮತ್ತು ನೀವು ಯಾವುದಾದರೂ ರೀತಿಯ ಸ್ಥಳೀಕರಣ ಮಾಡಬಹುದೇ ಎಂದು ಪ್ರಯತ್ನಿಸಿ ನೋಡಬಹುದು ಆರ್ಎಸ್ಎಸ್ಐಯ ಮಿತಿಗಳೇನು ಎಂದು ಕೂಡ ನಾನು ಹೇಳುತ್ತೇನೆ ಸ್ಥಳೀಕರಣ ಉದ್ದೇಶಕ್ಕೆ ನಾವು ಫೇಸ್ಅನ್ನು ಸಾಧ್ಯವಿರುವ ಚಿನ್ಹೆಯೆಂದು ಆಯ್ಕೆ ಮಾಡುತ್ತೇವೆ ಈಗ ನಾವು ಬಹಳ ಸರಳವಾದ ಚಿತ್ರವನ್ನು ತೆಗೆದುಕೊಳ್ಳೋಣ ಮೂಲಭೂತವಾಗಿ ಈ ಬಿಂದು ಮತ್ತು ಇದು ಕೂಡ ಈ ರೀತಿ ಇರುತ್ತದೆ 1 2 3 ಇದು ಒಂದು ರೀತಿಯ ಟ್ಯ್ರಾನ್ಸ್ಮೀಟರ್ ಎಂದು ಊಹಿಸೋಣ ಆದರೆ ಟ್ಯ್ರಾನ್ಸ್ಮೀಟರ್ ಮತ್ತು ರಿಸೀವರ್ ಮೂಲಭೂತವಾಗಿ ಒಂದು ರೀತಿಯ ಟ್ರಾನ್ಸಿವರ್ಸ್ ಆಗಿರುತ್ತದೆ ಆದರೆ ಮುಖ್ಯವಾಗಿ ಅದರ ಸ್ಥಳ ತಿಳಿದಿರುತ್ತದೆ ಎಲ್ಲಾ ಮೂರರ ಸ್ಥಳ ತಿಳಿದಿರುತ್ತದೆ ಅದು ತುಂಬಾ ಮುಖ್ಯ ಅಂದರೆ ಅವು ಸ್ಥಿರವಾದ ಸ್ಥಳದಲ್ಲಿರುತ್ತದೆ ಹಾಗೂ ನಾಲ್ಕನೆಯ ನೋಡ್ ಮೊಬೈಲ್ ನೋಡ್ ಆಗಿರುತ್ತದೆ ಈ ನಾಲ್ಕು ಸಂಖ್ಯೆಯ ನೋಡ್ಮೂಲಭೂತವಾಗಿ ನೋಡ್ 4 ಆಗಿರುತ್ತದೆ ಈಗ ಇಲ್ಲಿ ಈ ನೋಡ್ 4 ರ 2 ಆಯಾಮದ ಅಂದಾಜು ಸ್ಥಳವನ್ನು ಹುಡುಕುವುದು ಉದ್ದೇಶವಾಗಿರುತ್ತದೆ ನೀವು 4ರ 2 ಆಯಾಮದ ಸ್ಥಳದಲ್ಲಿ ಆಸಕ್ತಿ ಹೊಂದಿದ್ದೀರಿ ಮೂಲಭೂತವಾಗಿ ನಾವು ಎಕ್ಸ್ ಮತ್ತು ವೈ ಅಕ್ಷದ ಬಗ್ಗೆ ಮಾತನಾಡುತ್ತಿದ್ದೇವೆ ನಾವು 3 ಆಯಾಮ ಮತ್ತು ಜೆಡ್ ಅನ್ನು ಕೂಡ ಪಡೆಯಬಹುದು ಈಗ ಅದರ ಬಗ್ಗೆ ಚಿಂತೆ ಮಾಡಬೇಡಿ ಹಾಗಾಗಿ ಕೇವಲ 4ರ 2 ಆಯಾಮದ ಸ್ಥಳದ ಅವಶ್ಯಕತೆಯ ಬಗ್ಗೆ ನೋಡೋಣ ಈಗ ಸ್ಥಳದ ಅಂದಾಜು 4ರಿಂದ ಪ್ರಾರಂಭವಾಗುತ್ತದೆ ಈ 4 ಏನನ್ನು ಮಾಡಬೇಕೆಂಬುದು ಸ್ಥಳದ ಅಂದಾಜಿನ ಮೊದಲ ಹಂತ ಆಗಿರುತ್ತದೆ 4 ಸಂಕೇತವನ್ನು ಪೂರ್ವ ನಿಗದಿತ ಶಕ್ತಿಯೊಂದಿಗೆ ಟ್ರಾನ್ಸ್ಮಿಟ್ ಮಾಡಬೇಕೇ ಎಂಬುದು ಆಗಿರುತ್ತದೆ 1 2 3 ಇವು ಟ್ಯ್ರಾನ್ಸ್ಮೀಟರ್ಗಳಾಗಿರುತ್ತವೆ ಹಾಗೂ ರಿಸೀವರ್ ಕೂಡ ಆಗಿರುತ್ತದೆ ಅವು 4ರಿಂದ ಕೂಡ ಸಂಕೇತವನ್ನು ಪಡೆಯಬಹುದು ಎಂಬುದು ಬಹಳ ಮುಖ್ಯವಾಗಿರುತ್ತದೆ ಈಗ 1 2 ಮತ್ತು 3 ಇವುಗಳು ಎಲ್ಲಾ ದಿಕ್ಕುಗಳ ಆಂಟೆನ್ನ ಎಂದು ಊಹಿಸೋಣ ಪ್ರತಿಯೊಂದನ್ನೂ ಗಮನಿಸೋಣ ನೀವು ಈಗ ಅತಿ ಸರಳ ಪ್ರಶ್ನೆಯಿಂದ ನೋಡ್ 4 ರ ಸ್ಥಳಗಳ ಮಧ್ಯೆಯ ದೂರ ಆರ್ ಅನ್ನು ಅಂದಾಜು ಮಾಡಬಹುದು ಎಲ್ಲವೂ ಲಿಂಕ್ ಬಡ್ಜೆಟ್ ಸೂತ್ರದಿಂದ ಬರುತ್ತದೆ ಹಾಗಾಗಿ ಪಿಆರ್ ಈ ರಿಸೀವ್ ಆದ ಶಕ್ತಿಯು ಟ್ರಾನ್ಸ್ಮಿಟ್ ಆಗುತ್ತದೆ ಪಿಆರ್ ಪಿಟಿ 10 ಲಾಗ್ 10ಎಫ್ 10 ಎನ್ ಲಾಗ್ 10ಆರ್ 30 ಎನ್ 32 44ಡಿಬಿಎಮ್ ಈ ಸೂತ್ರದ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳಬೇಡಿ ಇದು ರಿಸೀವ್ ಆದ ಶಕ್ತಿಯು ಟ್ರಾನ್ಸ್ಮಿಟ್ ಆದ ಶಕ್ತಿ ಪಿಟಿ ಯಾಗಿರುತ್ತದೆ ಎಂದು ಸರಳವಾಗಿ ಹೇಳುತ್ತದೆ ಹಾಗೆಯೇ ನೋಡ್ 4ರ ಡಿಬಿಎಮ್ನಲ್ಲಿ ಅದು ಪೂರ್ವನಿಗದಿತ ಶಕ್ತಿಯೊಂದಿಗೆ ಟ್ರಾನ್ಸ್ಮಿಟ್ ಮಾಡಬೇಕೆಂದು ನಾವು ಹೇಳಿದ್ದೇವೆ ಪೂರ್ವನಿಗದಿತ ಶಕ್ತಿ ಪಿಟಿ ಪಿಆರ್ ಅಂದರೆ ಇದು ಸ್ವೀಕರಿಸಿದ ಸಂಕೇತದ ಶಕ್ತಿಯಾಗಿರುತ್ತದೆ ಸ್ವೀಕರಿಸಿದ ಸಂಕೇತದ ಶಕ್ತಿ ಅಂದರೆ ಸಂಕ್ಷಿಪ್ತ ರೂಪದಲ್ಲಿ ಆರ್ಎಸ್ಎಸ್ ಆಗಿರುತ್ತದೆ ಆರ್ಎಸ್ಎಸ್ ನಿರ್ದಿಷ್ಟ ನೋಡ್ ಸ್ಥಳದಲ್ಲಿರುತ್ತದೆ ಇಲ್ಲಿ ಎಫ್ ಅಂದರೆ ಸಂಕೇತ ಕಳುಹಿಸುವ ಆವರ್ತನವಾಗಿದೆ ಇದನ್ನು ಮೆಗಾ ಹರ್ಟ್ಸ್ನಲ್ಲಿ ಕೊಟ್ಟಿರುತ್ತಾರೆ ಎನ್ ಇದು ಪಾತ್ ಲಾಸ್ ಎಕ್ಸ್ಪೋನೆಂಟ್ ಪ್ರತಿಯೊಂದು ತಂತ್ರಜ್ಞಾನ ಮತ್ತು ಪ್ರತಿಯೊಂದು ವ್ಯವಸ್ಥೆಯಲ್ಲಿ ಈ ಸಂಖ್ಯೆಯಿರುತ್ತದೆ ಹಾಗೂ ನಾನು ಅದಕ್ಕೆ ವಿವರವಾಗಿ ಹೋಗುವುದಿಲ್ಲ ಮೂಲಭೂತವಾಗಿ ಅದು ನಿಮಗೆ ಡಿಸ್ಟೆನ್ಸ್ ಸ್ಕ್ವೇರ್ ನಿಯಮದ ಬಗ್ಗೆ ಹೇಳುತ್ತದೆ ಮೂಲಭೂತವಾಗಿ ಅದು ಡಿಸ್ಟೆನ್ಸ್ ಸ್ಕ್ವೇರ್ ನಿಯಮದ ಮೇಲೆ ಮಾಡಲ್ಪಟ್ಟಿದೆ ಎನ್ ಇದು ಪಾತ್ ಲಾಸ್ ಎಕ್ಸ್ಪೋನೆಂಟ್ ಮತ್ತು ಆರ್ ಇದು ಮೀಟರ್ನಲ್ಲಿ ಕೊಟ್ಟಿರುವ ದೂರವಾಗಿದೆ ಈಗ ನೀವು ಇದನ್ನು ಈ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಬಳಸಬಹುದು ನೋಡ್ 1 ಅನ್ನು ತೆಗೆದುಕೊಳ್ಳಿ ನೀವು 4 ರಿಂದ ಆರ್1 ಅನ್ನು ಅಂದಾಜು ಮಾಡಬಹುದು ನೋಡ್ 1 ಮತ್ತು ನೋಡ್ 4ರ ಮಧ್ಯೆ ದೂರ ಆರ್1 ಆಗಿದೆ ನಿಮಗೆ ಈ ರೀತಿ ಒಂದು ಆರ್ಎಸ್ಎಸ್ ಸಿಗುತ್ತದೆ ನೋಡ್ 1 ರಿಂದ ಮಾಡಿದ ಏಕ ಅಳತೆಯಿಂದ ನೋಡ್ 4 ಇದು ಅದರ ಸುತ್ತಳತೆಯಲ್ಲಿ ಇದೆ ಎಂದು ತೀರ್ಮಾನಕ್ಕೆ ಬರಬಹುದು ಅದು ಅದರ ಸುತ್ತಳತೆಯಲ್ಲಿ ಇದೆ ಎಂದು ನೀವು ಒಪ್ಪುತ್ತೀರಾ ಹಾಗಾಗಿ ಅದು ಅದರ ಸುತ್ತಳತೆಯಲ್ಲಿ ಇದೆ ಎಂದು ನಿಮಗೆ ತಕ್ಷಣ ತೋರಿಸುತ್ತೇನೆ ಅದನ್ನು ಏರಿಸುತ್ತಾ ಹೋಗುವುದು ಉತ್ತಮ ಲಕ್ಷಣವಲ್ಲ ಎಂದು ನೀವು ಹೇಳಬಹುದು ಅದು ನೋಡ್ 1ರ ಕೇಂದ್ರದಲ್ಲಿ ಆರ್1 ತ್ರಿಜ್ಯದ ವೃತ್ತದ ಸುತ್ತಳತೆಯಲ್ಲಿ pathಇದೆ ಎಂಬ ಒಂದು ತೀರ್ಮಾನಕ್ಕೆ ಬರಬಹುದು ನಾನು ನಿಮಗೆ ಅದನ್ನು ಸರಿಯಾಗಿ ತೋರಿಸಿಲ್ಲ ಕ್ಷಮಿಸಿ ನಾವು ಅದನ್ನು ಇಲ್ಲಿರುವ ಕೇಂದ್ರದಿಂದ ತೋರಿಸಬೇಕು ಈ ರೀತಿಯ ಕೇಂದ್ರ ಈಗ ನೀವು ಸರಳ ಯುಕ್ಲಿಡಿಯನ್ ದೂರದ ಅಭಿವ್ಯಕ್ತವನ್ನು ಬಳಸಿ ಈ ರೀತಿ ಬರೆಯಬಹುದು ಎಕ್ಸ್1 ಎಕ್ಸ್4 2 ವೈ1 ವೈ4 2 ಆರ್1 2 ಅದು ಎಕ್ಸ್1 ವೈ1 ನಲ್ಲಿ ಇರುವುದನ್ನು ನೀವು ಪ್ರಶಂಸಿಸುತ್ತೀರಿ ಎಂದು ನಾನು ಭಾವಿಸುತ್ತೇನೆ ಮತ್ತು ಇದು ಎಕ್ಸ್ 4 ವೈ4ನಲ್ಲಿದೆ ನಾವು 2 ಆಯಾಮವನ್ನು ಮಾತ್ರ ತೆಗೆದುಕೊಂಡಿದ್ದೇವೆ ಅಂತೆಯೇ ನೀವು ಆರ್12 ಇದನ್ನು ಎಡಬಡಿಯಲ್ಲಿ ತೆಗೆದುಕೊಳ್ಳಬಹುದು ಮತ್ತು ಇದನ್ನು 0ಗೆ ಸಮನಾಗಿ ಮಾಡಬಹುದು ಅವೆಲ್ಲವನ್ನು ತೆಗೆದುಕೊಂಡು 0ಗೆ ಸಮನಾಗಿ ಮಾಡಬಹುದು ನೀವು ಉಳಿದ ಸಮೀಕರಣವನ್ನು ಕೂಡ ವ್ಯುತ್ಪತ್ತಿ ಮಾಡಬಹುದು ನೀವು ಎಕ್ಸ್2 ವೈ2 ಮತ್ತು ಎಕ್ಸ್3 ವೈ3 ಇದನ್ನು ವ್ಯುತ್ಪತ್ತಿ ಆರ್1 ಆರ್2 ಮತ್ತು ಆರ್3ಅನ್ನು ಪಡೆಯಬಹುದು ಆರ್12 ಆರ್22 ಆರ್32 ಅವನ್ನು ನೀವು ಏಎಕ್ಸ್ಬಿಎಂಬ ಮ್ಯಾಟ್ರಿಕ್ಸ್ನಲ್ಲಿ ಹಾಕಬಹುದು ಮತ್ತು ಇದು ತುಂಬಾ ಸರಳ ಎಕ್ಸ್1 ಎಕ್ಸ್4 2 ವೈ1 ವೈ4 2 ಎಕ್ಸ್2 ಎಕ್ಸ್4 2 ವೈ2 ವೈ4 2 ಎಕ್ಸ್3 ಎಕ್ಸ್4 2 ವೈ3 ವೈ4 2 ಆರ್1 2 ಆರ್2 2 ಆರ್3 2 0 ಹಾಗಾಗಿ ಆದರ್ಶ ಸಂದರ್ಭದಲ್ಲಿ ನಿಮಗೆ ಅದು ಸಿಗಲು ಸಾಧ್ಯವಾಗಬೇಕು ಹಾಗಾಗಿ ಮೂಲಭೂತವಾಗಿ ಅಲ್ಲಿ ಎಕ್ಸ್4ವೈ4 ಎಂಬ ಜೋಡಿ ನಿರ್ದೇಶಾಂಕಗಳಿರುತ್ತವೆ ಅದು ಸಮೀಕರಣವನ್ನು ಪೂರ್ಣಗೊಳಿಸುತ್ತದೆ ಹಾಗಾಗಿ ಅದನ್ನು ನಾನು ಇಲ್ಲಿ ಬರೆಯುತ್ತೇನೆ ಅಲ್ಲಿ ಎಕ್ಸ್4ವೈ4 ಎಂಬ ಜೋಡಿ ನಿರ್ದೇಶಾಂಕಗಳಿರುತ್ತವೆ ಅದು ಸಮೀಕರಣವನ್ನು ಪೂರ್ಣಗೊಳಿಸುತ್ತದೆ ಮತ್ತು ಇವೆಲ್ಲವೂ ನಿಮಗೆ ತಿಳಿದಿರಬೇಕು ಅದು ಈ ಸಮೀಕರಣವನ್ನು ಪೂರ್ಣಗೊಳಿಸಿದರೆ ಆ ಎಕ್ಸ್4ವೈ4 ಮೌಲ್ಯವು ನೋಡ್ 4ರ ಸ್ಥಳವಾಗಿರುತ್ತದೆ ಮತ್ತು ಈ ನೋಡ್ನ ಸಾಪೇಕ್ಷ ಸ್ಥಳವನ್ನು ಪತ್ತೆಹಚ್ಚುವ ವಿಧಾನಕ್ಕೆ ಟ್ರಿಲಾಟೆರೇಷನ್ ಎಂದು ಕರೆಯುತ್ತಾರೆ ಇಲ್ಲಿ ನಿಮಗೆ ಎಕ್ಸ್4ವೈ4 ಎಂದಿಗೂ ನಿಖರವಾಗಿ ಸಿಗುವುದಿಲ್ಲ ಎಂಬುದು ಒಂದು ಸಮಸ್ಯೆಯಾಗಿರುತ್ತದೆ ಅದು ಏರಿಳಿತಗೊಳ್ಳುತ್ತದೆ ಹಾಗಾಗಿ ಆರ್ಎಸ್ಎಸ್ಐ ವಿಧಾನವನ್ನು ಬಳಸಿ ಎಕ್ಸ್4ವೈ4 ಏನು ಎಂಬುದನ್ನು ಕಂಡುಹಿಡಿಯುವುದು ಬಹಳ ಕಷ್ಟವಾಗಿರುತ್ತದೆ ಅದು ಆರ್ಎಸ್ಎಸ್ಐ ವಿಧಾನದ ಒಂದು ಮಿತಿ ಹಾಗಾಗಿ ಇದು ನಿಖರತೆಗೆ ಪರಿಣಾಮ ಬೀರುತ್ತದೆ ಹಾಗೂ ಅಂದಾಜು ದೂರಕ್ಕೆ ಪರಿಣಾಮ ಬೀರುತ್ತದೆ ಹಾಗಾಗಿ ಅಲ್ಲಿ ವ್ಯವಸ್ಥೆಯಲ್ಲಿ ಕೊಟ್ಟಂತಹ ಆರ್ಎಸ್ಎಸ್ಐ ಅಳತೆಯಲ್ಲಿ ಸಾಕಷ್ಟು ತಪ್ಪಾಗುವ ಸಾಧ್ಯತೆಯಿದೆ ಹಾಗಾಗಿ ಅಲ್ಲಿ ನಿಜವಾಗಿ ಆರ್ಎಸ್ಎಸ್ಐಯು ಯಾವುದನ್ನು ಓದಬೇಕು ಅದನ್ನು ಸರಿಯಾಗಿ ಓದುತ್ತದೆ ಎಂದು ನಿಮಗೆ ನಂಬಲು ಅಸಾಧ್ಯವಾಗುತ್ತದೆ ಆದ್ದರಿಂದ ಈ ಸಮೀಕರಣವು ಕಠಿಣವಾಗುತ್ತದೆ ಹಾಗಾಗಿ ಅಲ್ಲಿ ವ್ಯಾಪ್ತಿಯ ಗಣನೆಯ ದೋಷದೊಂದಿಗೆ ಸಂಯೋಜನೆಯಾಗಿ ಕೆಲವು ದೋಷಗಳು ಇರಬಹುದೆಂದು ನೀವು ಹೇಳಬಹುದು ಅಂತಿಮವಾಗಿ ನಾವು ಏನನ್ನು ನಿಮಗೆ ಮಾರ್ಗದರ್ಶಿಸುತ್ತಿದ್ದೇವೆ ಓದುವ ಮಾಪನದ ಟ್ಯಾಗ್ ವಾತಾವರಣದ ಸ್ಥಾನ ಇದ್ದರೂ ಸಹ ಲೋಹೀಯ ಮಾಧ್ಯಮದ ಪ್ರತಿಫಲನದಿಂದ ಅವೆಲ್ಲವೂ ನಿರ್ದಿಷ್ಟ ವಾದ ಆರ್ಎಸ್ಎಸ್ಐ ಓದುವಿಕೆಯ ಮೌಲ್ಯವನ್ನು ಕೊಡುವುದಿಲ್ಲ ಹಾಗಾಗಿ ನಮಗೆ ನಿರ್ದಿಷ್ಟ ವಾದ ಮೌಲ್ಯ ಸಿಗದಿದ್ದರೆ ನಮಗೆ ಈ ಸೂತ್ರವನ್ನು ಸರಿಪಡಿಸಲಾಗುವುದಿಲ್ಲ ಮತ್ತು ಅಲ್ಲಿ ತಪ್ಪುಗಳು ಸಿಗುತ್ತವೆ ಹಾಗಾಗಿ ಆರ್ಎಸ್ಎಸ್ಐಯ ಪ್ರಾಯೋಗಿಕ ಉಪಯೋಗವು ಕಠಿಣ ಇದು ಒಂದು ವಿಚಾರ ಇನ್ನೊಂದು ಕಾರಣ ನೋಡುವ ಮೊದಲು ಇದನ್ನು ನಾವು ಪೂರ್ಣಗೊಳಿಸೋಣ ಹಾಗಾಗಿ ಆರ್ಎಸ್ಎಸ್ಐ ಕಠಿಣವಾಗಲು ಅದು ಒಂದು ಭಾಗ ಆದರೆ ಅಲ್ಲಿ ನೀವು ಸಾಮಾನ್ಯವಾಗಿ ಮಾಡುವ ಇನ್ನೂ ಕೆಲವು ರೀತಿಯಿದೆ ಅದು ನಿಜವಾಗಿ 0 ಗೆ ಸಮನಾದ ಸ್ಥಿತಿಯನ್ನು ಪೂರೈಸುತ್ತದೆ ಆದರೆ ಅಲ್ಲಿ ಪ್ರತಿಯೊಂದು ನೋಡ್ ಅಳತೆಯಲ್ಲಿ ಕೆಲವು ತಪ್ಪುಗಳು ಕೂಡ ಬರಬಹುದು ಎಕ್ಸ್1 ಎಕ್ಸ್4 2 ವೈ1 ವೈ4 2 ಎಕ್ಸ್2 ಎಕ್ಸ್4 2 ವೈ2 ವೈ4 2 ಎಕ್ಸ್3 ಎಕ್ಸ್4 2 ವೈ3 ವೈ4 2 ಆರ್1 2 ಆರ್2 2 ಆರ್3 2 ಈ1 2 ಈ2 2 ಈ3 2 ಹಾಗಾಗಿ ಮೂಲವಾಗಿ ಈ1 2 ಈ2 2 ಈ3 2 ಇದು ವರ್ಗದ ತಪ್ಪುಗಳು ಆಗಿರುತ್ತದೆ ಅಂದರೆ ಈ1 2 ಈ2 2 ಈ3 2 ಮತ್ತು ಇಲ್ಲಿ ಸ್ಥಳವನ್ನು ಎಣಿಕೆ ಮಾಡುವುದು ಉದ್ದೇಶವಾಗಿರುತ್ತದೆ ಅದು ವರ್ಗದ ತಪ್ಪುಗಳನ್ನು ಕಡಿಮೆ ಮಾಡುತ್ತದೆ ಈಗ ನೀವು ಗುರಿಯನ್ನು ಬದಲಾವಣೆ ಮಾಡಿ ಇಲ್ಲಿ ಗುರಿಯ ಬದಲಾವಣೆಯಾಗಿದೆ ಈಗ ನೀವು ಮುಂದುವರಿದು ನನಗೆ ಹಲವು ಕಾರಣಗಳಿಂದ ಈ ಆರ್ಎಸ್ಎಸ್ಐ ಯ ಅಳತೆಯ ನಿಖರತೆಯಲ್ಲಿ ಸಮಸ್ಯೆಯಿದೆ ಎಂದು ಹೇಳುತ್ತೀರಿ ಈಗ ನಾನು ಗುರಿಯನ್ನು ಬದಲಾವಣೆ ಮಾಡುತ್ತೇನೆ ಮತ್ತು ಎಣಿಕೆ ಮಾಡುವುದು ಈಗ ಹೊಸ ಗುರಿಯಾಗುತ್ತದೆ ನಾವು ಎಕ್ಸ್4ವೈ4X4 Y4 ಅನ್ನು ಕಂಡುಹಿಡಿಯಬೇಕು ಅದು ವರ್ಗದ ತಪ್ಪುಗಳನ್ನು ಕಡಿಮೆ ಮಾಡುತ್ತದೆ ನೀವು ಇವೆಲ್ಲದನ್ನು ಮಾಡಿದರೂ ಸಹ ಅದು ಎಂದಿಗೂ 0 ಆಗುವುದಿಲ್ಲ ಎಂಬ ಅಂಶ ತಿಳಿಯುತ್ತದೆ ನಾನು ಆರ್ಎಸ್ಎಸ್ಐ ಯಾಕೆ ಉತ್ತಮ ವಿಚಾರವಲ್ಲ ಎಂದು ನಿಮಗೆ ತಿಳಿಯಪಡಿಸಬೇಕು ಯಾಕೆಂದರೆ ಇವೆಲ್ಲವೂ ಕಡಿಮೆ ವೆಚ್ಚ ಮತ್ತು ಅಗ್ಗದ ತಂತ್ರಾಂಶ ಹಾಗಾಗಿ ಅವು ಕಡಿಮೆ ವೆಚ್ಚ ಮತ್ತು ಅಗ್ಗದಾಗಿರುವುದರಿಂದ ಅವುಗಳಲ್ಲಿ ತಪ್ಪುಗಳಿರುತ್ತವೆ ಮತ್ತು ಈ ತಂತ್ರಾಂಶದ ತಪ್ಪುಗಳು ವಿವಿಧ ಟ್ಯಾಗ್ನಲ್ಲಿರುವ ವಿವಿಧ ಆರ್ಎಸ್ಎಸ್ಐಯನ್ನು ಕೂಡ ಓದಬಹುದು ನೀವು ವಿವಿಧ ಆರ್ಎಸ್ಎಸ್ಐಯನ್ನು ಹೊಂದಬಹುದು ಮತ್ತೊಂದು ವಸ್ತು ಅಂಟೆನ್ನ ನೀವೇನು ಊಹೆ ಮಾಡಿದ್ದೀರಿ ವಿಕಿರಣದ ಮಾದರಿಯನ್ನು ನೋಡಿ ಮತ್ತು ನಾವು ಹಿಂದೆ ಹೇಳಿದ್ದನ್ನು ನೆನಪುಮಾಡಿಕೊಳ್ಳಿ ಆಂಟೆನ್ನದ ಧೃವೀಕರಣ ಎಂದರೆ ಏನು ಒಂದು ವೇಳೆ ವಿಕಿರಣದ ಮಾದರಿ ವೃತ್ತಾಕಾರವಾಗಿದ್ದರೆ ಹೆಚ್ಚಿನ ಸಂಖ್ಯೆಯ ಟ್ಯಾಗ್ ಓದುವುದನ್ನು ನೀವು ನಿರೀಕ್ಷಿಸುತ್ತೀರಿ ವೃತ್ತಾಕಾರದ ಧೃವೀಕರಣ ಅಂದರೆ ಹೆಚ್ಚಿನ ಸಂಖ್ಯೆಯ ಟ್ಯಾಗ್ ಯಶಸ್ವಿಯಾಗಿ ಓದುವುದನ್ನು ನೀವು ನೋಡಬಹುದು ಇಲ್ಲಿ ಆರ್ಎಸ್ಎಸ್ಐಗೆ ಅನುಗುಣವಾಗಿ ಇದು ಸವಾಲಾಗಿರುವುದಿಲ್ಲ ಇಲ್ಲಿ ಹೆಚ್ಚಿನ ಟ್ಯಾಗ್ ಓದಲು ಇರುತ್ತದೆ ಆದರೆ ಪ್ರತಿ ಬಾರಿ ಆರ್ಎಸ್ಎಸ್ಐ ಯನ್ನು ಓದುವಾಗ ಪ್ರತಿ ಬಾರಿ ಟ್ಯಾಗ್ ಅನ್ನು ಓದುವಾಗ ಅದಕ್ಕೆ ಅನುಗುಣವಾದ ಆರ್ಎಸ್ಎಸ್ಐ ಏರಿಳಿತವಾಗುತ್ತದೆ ಇದು ನಿಜವಾಗಿ ಸವಾಲಾಗಿರುತ್ತದೆ ಹಾಗೂ ಹಲವು ಕಾರಣದಿಂದ ಅದು ಸಮಸ್ಯೆಯಾಗಿರುತ್ತದೆ ಮತ್ತು ವಿಕಿರಣದ ಮಾದರಿ ವಾಸ್ತವವಾಗಿ ಸರ್ವ ದಿಕ್ಕುಗಳಲ್ಲಿರುವುದನ್ನು ನೀವು ಅಂದಾಜು ಮಾಡಲಾಗುವುದಿಲ್ಲ ಅದರ ಲೋಬ್ ಒಂದು ಬದಿಯಲ್ಲಿ ಜಾಸ್ತಿಯಿರಬಹುದು ಆದರೆ ಇನ್ನೊಂದು ಬದಿಯ ಲೋಬ್ ಅಷ್ಟು ವಿಸ್ತರಿಸಿರಲಿಕ್ಕಿಲ್ಲ ಹಾಗಾಗಿ ನೀವು ಅದರ ಅಂದಾಜನ್ನು ಖಚಿತವಾಗಿ ಹೇಳಲಾಗುವುದಿಲ್ಲ ಹಾಗಾಗಿ ಅಲ್ಲಿ ಆರ್ಎಸ್ಎಸ್ಐಯನ್ನು ನಿಖರವಾಗಿ ಓದುವುದಕ್ಕೆ ಸಂಬಂಧಿಸಿ ಸಮಸ್ಯೆಗಳಿರಬಹುದು ಅದು ಒಂದು ವಿಚಾರ ಹಾಗಾಗಿ ನಾನು ಸರ್ವ ದಿಕ್ಕುಗಳ ವಿಕಿರಣದ ಮಾದರಿಯ ಬಗ್ಗೆ ಸೂಚಿಸಿದ್ದೇನೆ ಆದ್ದರಿಂದ ವಿಕಿರಣದ ಮಾದರಿಯು ಸಂಕೇತದ ಶಕ್ತಿಗೆ ಪರಿಣಾಮವನ್ನು ಬೀರುತ್ತದೆ ಮತ್ತು ಅದು ಆರ್ಎಸ್ಎಸ್ಐಗೆ ಪರಿಣಾಮವನ್ನು ಬೀರುತ್ತದೆ ಹಾಗಾದರೆ ಇದರಿಂದ ಹೊರಬರಲು ಯಾವ ದಾರಿ ಇರುತ್ತದೆ ಇದರಿಂದ ಹೊರಬರಲು ಸಾಕಷ್ಟು ಹೆಚ್ಚು ಆರ್ಎಸ್ಎಸ್ಐ ಓದುವಿಕೆಯನ್ನು ಮಾಡಬೇಕಾಗುತ್ತದೆ ಗರಿಷ್ಠ ಮಟ್ಟದಲ್ಲಿ ಸಾಧ್ಯವಿರುವಷ್ಟು ಆರ್ಎಸ್ಎಸ್ಐ ಓದುವಿಕೆಯಾಗಬೇಕು ಹಾಗಾಗಿ ನೀವು ಓದುವಿಕೆಯನ್ನು ಹೆಚ್ಚಿನ ಸಮಯಕ್ಕೆ ಏರಿಸಿ ಹಲವಾರು ಬಾರಿ ಪ್ರಯೋಗವನ್ನು ಪುನರಾವರ್ತಿಸಿ ತಪ್ಪುಗಳನ್ನು ಕಡಿಮೆಗೊಳಿಸಬೇಕು ಅದನ್ನು ಹೆಚ್ಚಿನ ಸಮಯ ಓದಿ ನಂತರ ಅದರ ಮಾದರಿಯನ್ನು ನೋಡಿಕೊಂಡು ಹೇಗಾದರೂ ಮಾಡಿ ತಪ್ಪುಗಳನ್ನು ಕಡಿಮೆಗೊಳಿಸುತ್ತೀರಿ ಸ್ಥಳೀಕರಣ ಉದ್ದೇಶಕ್ಕೆ ಆರ್ಎಸ್ಎಸ್ಐಯನ್ನು ಬಳಸುವುದು ನಿರಂತರವಾಗಿರುತ್ತದೆ ನಂತರ ಅಲ್ಲಿ ಬೇರೆ ಸೈದ್ಧಾಂತಿಕ ವಿಧಾನವಿರುತ್ತದೆ ಹಾಗೂ ಅಲ್ಲಿ ಜನಪ್ರಿಯ ಕಿರಣ ಪತ್ತೆಹಚ್ಚುವ ವಿಧಾನವಿರುತ್ತದೆ ಅದರಿಂದ ನೀವು ಒಳಾಂಗಣ ವಾತಾವರಣದ ನೆಲದ ಯೋಜನೆ ಹಾಗೂ ಸುತ್ತಮುತ್ತಲಿನ ವಸ್ತುಗಳ ಪ್ರತಿಫಲನದ ಗುಣಾಂಕದ ಅಂದಾಜನ್ನು ಮಾಡಬಹುದು ಮತ್ತು ನೀವು ಆದಷ್ಟು ಉಳಿದ ಮಾಹಿತಿಯನ್ನು ಕೂಡ ಬಳಸುತ್ತೀರಿ ಅವೆಲ್ಲವನ್ನು ಬಳಸಿ ನೀವು ಆರ್ಎಸ್ಎಸ್ಐ ಮೌಲ್ಯವನ್ನು ಸರಿಪಡಿಸುತ್ತೀರಿ ಹಾಗಾಗಿ ಇದು ಆರ್ಎಸ್ಎಸ್ಐಗೆ ಅನುಗುಣವಾಗಿ ನೀವೇನು ಮಾಡಬಹುದು ಎಂಬುದರ ಸಂಕ್ಷಿಪ್ತತೆ ಅಂತಿಮವಾಗಿ ಫೇಸ್ ಇದು ಟ್ಯಾಗ್ ಸ್ಥಳೀಕರಣ ಉದ್ದೇಶಕ್ಕೆ ಹೆಚ್ಚಿನ ಆರ್ಎಫ್ಐಡಿ ಓದುವ ಮಾಪನದಲ್ಲಿ ಲಭ್ಯವಿರುವ ಉತ್ತಮ ವೈಶಿಷ್ಟ್ಯ ನಾನು ನಿಮಗೆ ಟ್ಯಾಗ್ನ ಫೇಸ್ ಅಂದರೆ ಏನು ಎಂದು ಚಿತ್ರದ ಮೂಲಕ ತೋರಿಸುತ್ತೇನೆ ಹಾಗೂ ಈ ಫೇಸ್ನ ಸಾರವನ್ನು ಸ್ವಲ್ಪ ಉತ್ತಮವಾಗಿ ಅರ್ಥ ಮಾಡಿಕೊಳ್ಳೋಣ ಪ್ರತಿ ಬಾರಿ ಟ್ಯಾಗ್ ಅನ್ನು ಓದುವಾಗ ಓದುವ ಮಾಪನದಲ್ಲಿ ಈಗಾಗಲೇ ಲಭ್ಯವಿರುವ ಈ ಫೇಸ್ಅನ್ನು ಸ್ಥಳೀಕರಣಕ್ಕೆ ಹೇಗೆ ಬಳಸುವುದು ಎಂದು ಅರ್ಥ ಮಾಡಿಕೊಳ್ಳೋಣ ಟ್ಯಾಗ್ ಸ್ಥಳೀಕರಣಕ್ಕೆ ಫೇಸ್ ಇದು ಉತ್ತಮ ವೈಶಿಷ್ಟ್ಯ ಎಂದು ನಾವು ಈಗಾಗಲೇ ಹೇಳಿದ್ದೇವೆ ಈ ಚಿತ್ರದಲ್ಲಿ ನಾನು ನಿಮಗೆ ಆರ್ಎಫ್ಐಡಿ ಓದುವ ಮಾಪನವನ್ನು ತೋರಿಸಿದ್ದೇನೆ ಇದು ಈ ಬದಿಯಲ್ಲಿರುವುದು ಟ್ಯಾಗ್ ಆಗಿರುತ್ತದೆ ಮತ್ತು ಇದು ಓದುವ ಮಾಪನ ಅದು ಕೆಲವು ದೂರ ಆರ್ ನಿಂದ ಪ್ರತ್ಯೇಕಿಸಲ್ಪಟ್ಟಿದೆ ಮತ್ತು ಟ್ರಾನ್ಸ್ಮಿಟರ್ ಆಂಟೆನ್ನ ಆರ್ಎಫ್ಐಡಿ ಓದುವ ಮಾಪನದ ಆಂಟೆನ್ನದಿಂದ ಚಲಿಸಿದ ತರಂಗವು ಈ ದೂರ ಆರ್ ತನಕ ಪ್ರಯಾಣಿಸುತ್ತದೆ ಮತ್ತು ಇನ್ನೊಂದು ದೂರ ಆರ್ಗೆ ಹಿಂದೆ ಚೆಲ್ಲುತ್ತದೆ ಹಾಗಾಗಿ 2ಆರ್ ಇದು ತರಂಗವು ಚಲಿಸಿದ ಒಟ್ಟು ದೂರ ನಾನು ಇದು ನಿಜವಾಗಿ ಹಿಂದಕ್ಕೆ ಚೆಲ್ಲುವುದೆಂದು ಸೂಚಿಸಲು ಈ ಚುಕ್ಕೆಯ ರೇಖೆಯನ್ನು ತೋರಿಸಿದ್ದೇನೆ ಇದು ಪ್ರಮುಖವಾದದ್ದು ಟ್ಯಾಗ್ ಮಾಹಿತಿಯನ್ನು ಹಿಂದಕ್ಕೆ ಚೆಲ್ಲುತ್ತದೆ ಅಲ್ಲಿ ಬ್ಯಾಟರೀ ಇರುವುದಿಲ್ಲ ಮೂಲಭೂತವಾಗಿ ಅಲ್ಲಿ 3 ರೀತಿಯ ಟ್ಯಾಗ್ಗಳಿರುತ್ತವೆ ಅಲ್ಲಿ ಸಕ್ರಿಯ ಟ್ಯಾಗ್ ಮತ್ತು ನಿಷ್ಕ್ರಿಯ ಟ್ಯಾಗ್ ಇರುತ್ತದೆ ಮತ್ತು ಅಲ್ಲಿ ಬ್ಯಾಟರೀ ನೆರವಿನ ನಿಷ್ಕ್ರಿಯ ಟ್ಯಾಗ್ ಇರುತ್ತದೆ ಇಲ್ಲಿ ಮೂಲಭೂತವಾಗಿ ಬ್ಯಾಟರೀ ಮತ್ತು ಇನ್ನೊಂದು ವರ್ಗದ ಆರ್ಎಫ್ಐಡಿ ಟ್ಯಾಗ್ ಇರುತ್ತದೆ ಹೇಗೆ ಈ ಟ್ಯಾಗ್ಗಳು ವಿಭಿನ್ನವಾಗಿದೆ ಎಂದು ಅರ್ಥಮಾಡಿಕೊಳ್ಳಲು ಎಚ್ಚರಿಕೆಯಿಂದ ಅವುಗಳನ್ನು ನೋಡೋಣ ಹಾಗಾಗಿ ಅಲ್ಲಿ 3 ವಿವಿಧ ರೀತಿಯ ಟ್ಯಾಗ್ಗಳಿರುತ್ತವೆ ಇಲ್ಲಿ ನಾನು ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನಿಷ್ಕ್ರಿಯ ಟ್ಯಾಗ್ ಅನ್ನು ತೆಗೆದುಕೊಂಡಿದ್ದೇನೆ ಹಾಗೂ ಅದು ಮಾಹಿತಿಯನ್ನು ಹಿಂದೆ ಚೆಲ್ಲುತ್ತದೆ ನಿಮಗೆ ತಿಳಿದಿರುವಂತೆ ಇದು ಲ್ಯಾಂಬ್ದ ಲ್ಯಾಂಬ್ದಸಿಎಫ್ ಇಲ್ಲಿ ಸಿ ಅಂದರೆ ಬೆಳಕಿನ ವೇಗ ಎಫ್ ಅಂದರೆ ಕಾರ್ಯಾಚರಣೆಯ ಆವರ್ತನ ಹಾಗೂ ಇದು ಲ್ಯಾಂಬ್ದ ಹಾಗಾಗಿ ಮೂಲಭೂತವಾಗಿ ಒಟ್ಟು ಫೇಸ್ ತೀಟ ಅಂದರೆ ತೀಟ2ಪೈ 2ಆರ್ ಲ್ಯಾಂಬ್ದ ತೀಟ ಟಿ ತೀಟ ಆರ್ ತೀಟ ಟ್ಯಾಗ್ ಈ ತೀಟ ಟಿ ತೀಟ ಆರ್ ಅಂದರೆ ಏನು ಮತ್ತು ಈ ತೀಟ ಫೇಸ್ ಸುತ್ತುವುದು ಆಗಿದೆ ನೀವು ಪ್ರಸಾರ ಮಾಡುವಾಗ ತೀಟ ಟಿ ಕೊಡುತ್ತದೆ ಹಾಗೂ ನೀವು ಸ್ವೀಕರಣೆ ಮಾಡುವಾಗ ತೀಟ ಆರ್ ಕೊಡುತ್ತದೆ ಮತ್ತು ಟ್ಯಾಗ್ ಇದು ಸ್ವತಃ ತೀಟ ಟ್ಯಾಗ್ನಷ್ಟು ಫೇಸ್ ಸುತ್ತನ್ನು ಹೊಂದುತ್ತದೆ ತೀಟ ಟಿ ತೀಟ ಆರ್ ಇವು ಓದುವ ಮಾಪನದ ಬದಿಯಲ್ಲಿ ಸ್ವತಃ ಸ್ಪಷ್ಟಪಡಿಸುತ್ತದೆ ಅದರಲ್ಲಿ ತೀಟ ಟ್ಯಾಗ್ ಅನ್ನು ಟ್ಯಾಗ್ ಬದಿಯಿಂದ ನೀವು ಸ್ಪಷ್ಟಪಡಿಸಬಹುದು ಫೇಸ್ ಇದು ಸ್ವತಃ 2ಪೈ ರೇಡಿಯನ್ ಮೌಲ್ಯದ ಆವರ್ತಕ ಕ್ರಿಯೆ ಇದು ಫೇಸ್ಗೆ ಅನುಗುಣವಾದ ಸ್ಥಳೀಕರಣದಲ್ಲಿ ಉತ್ತಮ ವಿಚಾರ ಅರ್ಧ ಕ್ಯಾರಿಯರ್ ಇನ್ಫ್ರಾ ತರಂಗಾಂತರದ ಇಂಟಿಜರ್ ಗುಣಾಕಾರದಿಂದ ಬೇರ್ಪಡಿಸಲಾದ ಫೇಸ್ ಮೌಲ್ಯವು ಖಂಡಿತವಾಗಿ ಸ್ವಲ್ಪ ದೂರದಲ್ಲಿ ಪುನರಾವರ್ತಿತವಾಗುತ್ತದೆ ಆದರೆ ಇದು ಪುನರಾವರ್ತಿತ ಕ್ರಿಯೆಯಾಗಿರುವುದರಿಂದ ನಿಮಗೆ ಫೇಸ್ನೊಂದಿಗೆ ಪೂರ್ಣವಾಗಿ ಸ್ಥಳೀಕರಣ ಮಾಡಲು ಹೆಚ್ಚು ಸ್ಥಿರವಾಗಿರುತ್ತದೆ ಮತ್ತು ನಾನು ನಿಮಗೆ ಮತ್ತೊಮ್ಮೆ ಬ್ಯಾಕ್ ಪೋಸ್ ಹಾಗೂ 3ಡಿ ಇನ್ಸಾರ್ ಎಂಬ ಕಾಗದಕ್ಕೆ ಸೂಚಿಸುತ್ತೇನೆ ಅವು ಮೂಲಭೂತವಾಗಿ ಫೇಸ್ಗೆ ಅನುಗುಣವಾದ ವಿಧಾನವನ್ನು ಬಳಸಿ ನಿರ್ಮಾಣವಾಗುತ್ತದೆ ಮತ್ತು ಸ್ಥಳೀಕರಣದ ನಿರ್ವಹಣೆಯನ್ನು ಮಾಡುತ್ತದೆ ಹಾಗೂ ಆರ್ಎಫ್ಐಡಿ ಟ್ಯಾಗ್ನ ಸ್ಥಳೀಕರಣಕ್ಕೆ ಬಹಳ ನಿಖರವಾಗಿ ಬರುತ್ತದೆ ನೀವು ಬೇಕಾದರೆ ಒಂದು ಆಂಟೆನ್ನ ಇಲ್ಲವೇ ಹಲವು ಆಂಟೆನ್ನಗಳಿರುವ ಕಾರ್ಯವಿಧಾನವನ್ನು ಹೊಂದಬಹುದು ನೀವು ಹಲವು ಆಂಟೆನ್ನ ಸಂದರ್ಭಕ್ಕೆ ಹೋದಾಗ ಅದು ಬಹಳ ಸರಳವಾಗಿರುತ್ತದೆ ಮತ್ತು ಆರ್ಎಸ್ಎಸ್ಐಗೆ ಬಹಳ ಹೋಲಿಕೆಯಾಗುತ್ತದೆ ಅಲ್ಲಿ ನಾವು 3 ರಿಸೀವರ್ ನೋಡ್ ಅನ್ನು ನೋಡುತ್ತೇವೆ ಮತ್ತು ನಾಲ್ಕನೆಯ ನೋಡ್ ನ ಸ್ಥಳವನ್ನು ನೀವು ಸರಿಪಡಿಸಲು ಪ್ರಯತ್ನಿಸುತ್ತೀರಿ ಅದು ಬಹಳ ಒಂದೇ ತರಹ ಇರುತ್ತದೆ ನೀವು ಮೂಲಭೂತವಾಗಿ ಹಲವು ಆಂಟೆನ್ನವನ್ನು ಬಳಸುತ್ತೀರಿ ಮತ್ತು ಈ ಹಲವು ಆಂಟೆನ್ನದಿಂದ ಫೇಸ್ ಮಾಹಿತಿಯನ್ನು ಪಡೆಯಲು ಪ್ರಯತ್ನಿಸುತ್ತೀರಿ ನಂತರ ನೀವು ಟ್ರೀಲ್ಯಾಟೆರೇಷನ್ ಅನ್ನು ಮಾಡುತ್ತೀರಿ ಹಾಗೂ ಸರಳ ರೇಖಾಗಣಿತವನ್ನು ಬಳಸಿ ಫೇಸ್ ಅನ್ನು ಮಾಡಬಹುದು ನೀವು ಫೇಸ್ ಅನ್ನು ಬಳಸಿ ಟ್ಯಾಗ್ ಅನ್ನು ಸ್ಥಳೀಕರಣ ಮಾಡಬಹುದು ಇನ್ನೊಂದು ವಿಧಾನವೆಂದರೆ ನೀವು ಒಂದು ಆಂಟೆನ್ನವನ್ನು ಬಳಸಿ ಕೂಡ ಸ್ಥಳೀಕರಣವನ್ನು ಪ್ರಯತ್ನಿಸಬಹುದು ಹಾಗಾಗಿ ಈ ಕಾಗದಗಳು ಮೂಲಭೂತವಾಗಿ ಇತ್ತೀಚೆಗೆ ಪ್ರಕಟವಾದ ಅಂಕಣಗಳಾಗಿವೆ ಅದರಲ್ಲಿ ಅವರು ಫೇಸ್ ವಿಧಾನಕ್ಕೆ ಅನುಗುಣವಾಗಿ ಆರ್ಎಫ್ಐಡಿ ಟ್ಯಾಗ್ ನ ಸ್ಥಳೀಕರಣದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅದು ಬಹಳ ಸಮಸ್ಯೆಯಿರುವ ಜಾಗ ಹಾಗೂ ಕೂತೂಹಲಕಾರಿ ಪರಿಹಾರಗಳು ಕೂಡ ಜನರಿಗೆ ನೋಡಲು ಲಭ್ಯವಿದೆ ಅವರು ಫೇಸ್ ಅನ್ನು ಬಳಸುವಾಗ ಬಹಳ ಸ್ಥಿರವಾದ ಸ್ಥಳೀಕರಣವು ಸಾಧ್ಯವಾಗುತ್ತದೆ ವಾಸ್ತವದಲ್ಲಿ ಅದು 12 5 ಸೆಂಟಿ ಮೀಟರ್ನಷ್ಟು ನಿಖರವಾಗಿ ಟ್ಯಾಗ್ಅನ್ನು ಸ್ಥಳೀಕರಣ ಮಾಡಬಹುದು ಇದು ಹೆಚ್ಚಿನ ಉಪಯೋಗಕ್ಕೆ ಬಹಳ ಉತ್ತಮ ಹಾಗಾಗಿ ಅದು ಆರ್ಎಫ್ಐಡಿ ಟ್ಯಾಗ್ನೊಂದಿಗೆ ಸ್ಥಳೀಕರಣದ ಸವಾಲು ಆಗಿರುತ್ತದೆ